ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ನ ಸಾಮಾನ್ಯ ಸ್ವರೂಪ ನಾವು ಹಾರ್ಮೋನಿಕ್ ಆಂದೋಲಕವನ್ನು ತೆಗೆದುಕೊಳ್ಳೋಣ ಇದಕ್ಕಾಗಿ ಶಕ್ತಿಯು ಆಂಪ್ಲಿಟ್ಯೂಡ್ A ಯೊಂದಿಗೆ ಆಂದೋಲನಗೊಳ್ಳುತ್ತಿದೆ ಎಂದು ಭಾವಿಸೋಣ ಇದು A ಶಕ್ತಿಯನ್ನು 12kA2 ಎಂದು ನೀಡಲಾಗುತ್ತದೆ ಅದು 12m2A2 ಆಗಿದೆ ಇದನ್ನು ಕ್ರಿಯೆಯ ವಿಷಯದಲ್ಲಿ ಬರೆಯೋಣ ನಾನು ಕ್ರಿಯೆಯನ್ನು J ಎಂದು ಬಳಸೋಣ ಏಕೆಂದರೆ ನಾನು ವೈಶಾಲ್ಯಕ್ಕಾಗಿ A ಬಳಸುತ್ತಿದ್ದೇನೆ ಆದ್ದರಿಂದ J 2 AApdx ಅನ್ನು ಹೊರತುಪಡಿಸಿ 40Apdx ನಂತೆಯೇ ಇರುತ್ತದೆ ಅದು 40A√√dx ಅನ್ನು ಹೊರತುಪಡಿಸಿ ಏನೂ ಅಲ್ಲ ಅದು ಚಲನ ಶಕ್ತಿಯಿಂದ ಭಾಗಿಸಲ್ಪಟ್ಟಿದೆ ಅದೇ p22mE V ಆದ್ದರಿಂದ ನಾನು ಇಲ್ಲಿ √ ಅನ್ನು ಸಹ ಪಡೆಯಲಿದ್ದೇನೆ ಅದು ಇಲ್ಲಿ ಕ್ರಿಯೆಯಾಗಿದೆ ಆದ್ದರಿಂದ ಆಕ್ಷನ್ J 42mm20A√dx ಆಗಿ ಹೊರಬರುತ್ತದೆ ಆದ್ದರಿಂದ ಇದು 4m0A√dx ಅನ್ನು ಹೊರತುಪಡಿಸಿ ಏನೂ ಅಲ್ಲ ಈ ಅವಿಭಾಜ್ಯವನ್ನು ಲೆಕ್ಕಾಚಾರ ಮಾಡುವುದು ಸುಲಭ ಮತ್ತು ಅದರ ಮೌಲ್ಯವು 4A24mω ಆಗಿ ಹೊರಬರುತ್ತದೆ ನಂತರ mωA ಅದು ಮೌಲ್ಯವಾಗಿರುತ್ತದೆ ಶಕ್ತಿ E 12m2A2 ಎಂದು ನೆನಪಿಸಿಕೊಳ್ಳಿ J πmωA2 ಆಗಿ ಹೊರಬಂದಿದೆ ಆದ್ದರಿಂದ ಇದು ನಿಮಗೆ EJ2π ಅಥವಾ E νJ ನೀಡುತ್ತದೆ ಆದ್ದರಿಂದ ∂E∂Jν ಇದನ್ನು ನಾನು ನಿಮಗೆ ಒಂದು ಉದಾಹರಣೆಯ ಮೂಲಕ ತೋರಿಸಿದ್ದೇನೆ ಇನ್ನೊಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ಪೆಟ್ಟಿಗೆಯಲ್ಲಿ ಕಣವನ್ನು ತೆಗೆದುಕೊಳ್ಳೋಣ ಪೆಟ್ಟಿಗೆಯಲ್ಲಿನ ಕಣವು ಶಾಸ್ತ್ರೀಯವಾಗಿ ಶಕ್ತಿಯು 12mv2 ಅಥವಾ p22m ಆಗಿದೆ ಮತ್ತು ಕ್ರಿಯೆಯು ಇಡೀ ಅವಧಿಯಲ್ಲಿ p d x ಆಗಿರುತ್ತದೆ ಮತ್ತು ಇದು 2 Lp ಆಗಿ ಹೊರಬರುತ್ತದೆ ಆದ್ದರಿಂದ p ಎಂಬುದು J2L ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಆದ್ದರಿಂದ ಶಕ್ತಿಯು J28mL2 ಆಗಿ ಹೊರಬರುತ್ತದೆ ಅದು ನನಗೆ ∂E∂JJ24mL2 ಅನ್ನು ನೀಡುತ್ತದೆ ಅದು 2L J ಆಗಿದೆ 2L p ಆದ್ದರಿಂದ 2Lp4mL2 ಆದ್ದರಿಂದ ಪೆಟ್ಟಿಗೆಯಲ್ಲಿ ನಾವು ಕಣದಲ್ಲಿ ಕಂಡುಕೊಂಡದ್ದು ∂E∂J ಬೇರೇನಲ್ಲ ಇದು 2Lp4mL2 ಇದು p m ಅನ್ನು ಹೊರತುಪಡಿಸಿ ಏನೂ ಅಲ್ಲ p m ಎಂಬುದು 2L ನಿಂದ ಭಾಗಿಸಲ್ಪಟ್ಟ ವೇಗವಾಗಿದೆ ಅದು ಮತ್ತೆ ಆಂದೋಲನದ ಆವರ್ತನವಾಗಿದೆ ಇದು ಎರಡು ಉದಾಹರಣೆಗಳು ಮೂರನೆಯ ಉದಾಹರಣೆಯಾಗಿ ಸಂಖ್ಯೆ 3 ಅನ್ನು ತೆಗೆದುಕೊಳ್ಳೋಣ ಅಲ್ಲಿ ಒಂದು ಕಣವು ಕೇಂದ್ರ ಸಂಭಾವ್ಯತೆಯ ಸುತ್ತ ಹೋಗುತ್ತದೆ ಈ ಸಂದರ್ಭದಲ್ಲಿ ಶಕ್ತಿಯು ಈ ತ್ರಿಜ್ಯವು ಸ್ಥಿರ ಶಕ್ತಿಯಾಗಿದೆ ಎಂದು ನಾವು ಊಹಿಸೋಣ ತ್ರಿಜ್ಯವು R ಜೊತೆಗೆ ಯಾವುದೇ ಸಂಭಾವ್ಯ ಶಕ್ತಿ V ಆಗಿದ್ದರೆ L22mR2 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು ಈ ಚಲನೆಗಾಗಿ J ನ ಕ್ರಿಯೆಯನ್ನು ನೆನಪಿಸಿಕೊಳ್ಳೋಣ ಅದನ್ನು J ಎಂದು ಕರೆಯೋಣ ಇದು ಇಂಟೆಗ್ರಲ್ ∫Ldϕ ಗೆ ಸಮಾನವಾಗಿದೆ ಅಂದರೆ 2πL ಆಗಿದೆ ಆದ್ದರಿಂದ L ಎಂಬುದು J2π ಅನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಮತ್ತು ಆದ್ದರಿಂದ ನಾನು ಶಕ್ತಿ E2 ಅನ್ನು L2 ಎಂದು ಬರೆಯಬಹುದು ಅದು J282mR2V V ಇಲ್ಲದ ಕಾರಣ V ಸ್ಥಿರವಾಗಿ ಉಳಿದಿದೆ ಮತ್ತು ಆದ್ದರಿಂದ ∂EJ J242mR2 ಅನ್ನು ಹೊರತುಪಡಿಸಿ ಏನೂ ಅಲ್ಲ ಮತ್ತು mvR2π42mR2 ಎಂಬ ಕೋನೀಯ ಆವೇಗಕ್ಕೆ ಅನುಗುಣವಾಗಿ Jಅನ್ನು ಬರೆಯಲು ಅವಕಾಶ ಮಾಡಿಕೊಡುತ್ತದೆ ಮತ್ತು ಕೆಲವು ಪದಗಳನ್ನು ರದ್ದುಗೊಳಿಸಲು ಈ m ರದ್ದುಗೊಳಿಸುತ್ತದೆ ಇದು ಅವುಗಳಲ್ಲಿ Rs ಒಂದನ್ನು ರದ್ದುಗೊಳಿಸುತ್ತದೆ ಆದ್ದರಿಂದ ಈ R ರದ್ದುಗೊಳಿಸುತ್ತದೆ ಮತ್ತು 2 ಅನ್ನು ರದ್ದು ಮಾಡೋಣ ಆದ್ದರಿಂದ ಈ 2 ರೊಂದಿಗೆ ಈ 4 2 ರದ್ದಾಗುತ್ತದೆ ಮತ್ತು ನೀವು ಎರಡು ಪಡೆಯುತ್ತೀರಿ ಅದು ಬೇರೇನಲ್ಲ 12πvR ಅದು 2π ಆಗಿದ್ದು ಇದು ಮತ್ತೆ ಆಗಿದೆ ಆದ್ದರಿಂದ ನಾನು ನಿಮಗೆ ತೋರಿಸಿದ ಸಂಗತಿಯೆಂದರೆ ಈ ಫಲಿತಾಂಶವು ∂E∂JClassical ಉದಾಹರಣೆಗಳ ಮೂಲಕ ಇದು ನಿಜ ಮತ್ತು ಕ್ವಾಂಟಮ್ಯಾಂತ್ರಿಕವಾಗಿರುವುನ್ನು ನಾನು ನಿಮಗೆ ತೋರಿಸಿದ್ದೇನೆ ನಾವು ತೋರಿಸಿದ ಸಂಗತಿಯೆಂದರೆ n ದೊಡ್ಡ ಮೌಲ್ಯಕ್ಕೆ ಸಮೀಪಿಸುತ್ತಿದ್ದಂತೆ Eh→τClassical ಆಗಿದೆ ನಾವು ಎರಡು ಫಲಿತಾಂಶಗಳಾದ ಶಾಸ್ತ್ರೀಯ ∂E∂JClassical ಮತ್ತು ಕ್ವಾಂಟಮ್ n Eh→τClassical ಅನ್ನು ಇಲ್ಲಿ ಹೊಂದಿದ್ದೇವೆ ಈಗ ನಾವು ಎರಡನ್ನು ಈ ರೀತಿ ಜೋಡಿ ಮಾಡಲಿದ್ದೇವೆ ನನಗೆ ತಿಳಿದಂತೆ EEn En τ ಅನ್ನು ಲಾರ್ಜ್ n ಆಗಿ ಬರೆಯಬಹುದು ನಾನು ಇದನ್ನು ∂E∂J ಎಂದು ಬರೆಯಬಹುದು ಏಕೆಂದರೆ J ಮುಂದುವರಿದಂತೆ ತುಂಬಾ ದೊಡ್ಡದಾಗಲಿದೆ ಸಂಖ್ಯೆಯಲ್ಲಿ ನೀವು ಟೌ ಅನ್ನು ಬದಲಾಯಿಸಿದರೆ ಇಡೀ ವಿಷಯವು ಮುಂದುವರೆದಿದೆ ಎಂದು ನೀವು ಪರಿಣಾಮಕಾರಿಯಾಗಿ ಬರೆಯಬಹುದು ಅನಂತ ದೊಡ್ಡ ಸಂಖ್ಯೆಯ ಉಪಸ್ಥಿತಿಯಲ್ಲಿ ಒಂದು ಅಥವಾ ಎರಡನ್ನು ಬದಲಾಯಿಸುವುದು ತುಂಬಾ ಚಿಕ್ಕದಾಗಿದೆ ಮತ್ತು ನಾನು n th ಹಂತದಿಂದ n τ ಹಂತಕ್ಕೆ ಜಿಗಿತವನ್ನು ಮಾಡುವಾಗ ನನ್ನ J nh ನಿಂದ n τ h ಗೆ ಹೋಗುತ್ತದೆ ಇದು J is h ಎಂದು ಸೂಚಿಸುತ್ತದೆ ಆದ್ದರಿಂದ ನನ್ನ E ಯು ∂E∂J J ಗೆ ಸಮನಾಗಿರುತ್ತದೆ ಅದು ∂E∂J τh ಅಥವಾ En→n τhτClassical ಗೆ ಹೋಗುತ್ತದೆ ಆದ್ದರಿಂದ ನಾವು ತೋರಿಸಿದ ಸಂಗತಿಯೆಂದರೆnn τ Classical ಫಲಿತಾಂಶವು ಕಾಕತಾಳೀಯವಲ್ಲ ಆದರೆ ಒಂದು ಮೂಲಭೂತ ಫಲಿತಾಂಶದ ತತ್ವ ಮತ್ತು ಇದನ್ನು ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಎಂದು ಕರೆಯಲಾಗುತ್ತದೆ ಇದನ್ನು ಬೋಹ್ರ್ ಹೇಳಿದಂತೆ ಕರೆಸ್ಪಾಂಡೆನ್ಸ್ ಪ್ರಿನ್ಸಿಪಲ್ ಎಂದು ಬರೆಯಲು ಅವಕಾಶ ಮಾಡಿಕೊಡಿ ಇದನ್ನು ಆವರ್ತನದ ದೃಷ್ಟಿಯಿಂದ ಗಮನಿಸಲಾಗಿದೆ ಆದರೆ ದೊಡ್ಡ ಕ್ವಾಂಟಮ್ ಸಂಖ್ಯೆಗಳಿಗೆ ಕ್ವಾಂಟಮ್ ಫಲಿತಾಂಶಗಳು ಅನುಗುಣವಾದ ಶಾಸ್ತ್ರೀಯ ಫಲಿತಾಂಶಗಳಿಗೆ ಹೋಗುತ್ತವೆ ಎಂದು ಅವರು ಈಗ ಹೇಳುತ್ತಿದ್ದಾರೆ ಆದ್ದರಿಂದ ನಾನು ಕ್ಲಾಸಿಕ್ ಫಲಿತಾಂಶಗಳನ್ನು ಚೆನ್ನಾಗಿ ತಿಳಿದಿದ್ದರೆ ನಾನು ಹಿಂತಿರುಗಿ ಸಣ್ಣ n ಮೌಲ್ಯಗಳಿಗೆ ಹೋಗಬಹುದು ಮತ್ತು ಕ್ವಾಂಟಮ್ ಸಿದ್ಧಾಂತದಲ್ಲಿ ಏನಾಗಬಹುದು ಎಂದು ನಿರೀಕ್ಷಿಸಬಹುದು ಎಂದು ನಾನು ಭಾವಿಸುತ್ತೇನೆ ಈ ಉಪನ್ಯಾಸವು ಯಾವ ಪರಿಣಾಮಗಳನ್ನು ಹೊಂದಿದೆ ಎಂದು ಹೇಳುವ ಮೂಲಕ ಕೊನೆಗೊಳಿಸುತ್ತೇನೆ ಆದ್ದರಿಂದ ನಾನು ತೆಗೆದುಕೊಂಡ ಮೂರು ಉದಾಹರಣೆಗಳಿಗಾಗಿ ಚಲನೆಯನ್ನು ಯೋಜಿಸಿದರೆ ಆದ್ದರಿಂದ ನಾನು ಈ ಕಣವನ್ನು ಪೆಟ್ಟಿಗೆಯಲ್ಲಿ ತೆಗೆದುಕೊಳ್ಳುತ್ತೇನೆ ನಾನು ಹಾರ್ಮೋನಿಕ್ ಆಂದೋಲಕವನ್ನು ತೆಗೆದುಕೊಳ್ಳುತ್ತೇನೆ ಮತ್ತು ಈ ಎಲೆಕ್ಟ್ರಾನ್ ಅನ್ನು ಈ ವೃತ್ತದಲ್ಲಿ ಸುತ್ತುತ್ತೇನೆ ನಾನು 0 ಮತ್ತು x ನಡುವಿನ t ವಿರುದ್ಧ x ಅನ್ನು ಯೋಜಿಸಿದರೆ ಚಲನೆಯು ಈ ರೀತಿ ಕಾಣುತ್ತದೆ ಅಲ್ಲಿ ಈ ಸಮಯವು 2L h ಗೆ ಸಮಾನವಾಗಿರುತ್ತದೆ ಅಥವಾ ಆವರ್ತನ ಅನುಗುಣವಾದ ಆವರ್ತನಗಳು v 2L ಎರಡನೆಯ ಸಂದರ್ಭದಲ್ಲಿ ಚಲನೆಯು ಸಾಮರಸ್ಯವಾಗಿ ಕಾಣುತ್ತದೆ ಮತ್ತು ಈ ಸಮಯವು ಆವರ್ತನ ಮತ್ತು ಆವರ್ತನವು ω 2π ಇದು ಒಂದು ಆವರ್ತನವನ್ನು ಹೊಂದಿರುತ್ತದೆ ಮತ್ತು ಇಲ್ಲಿ ಮೂರನೆಯ ಸಂದರ್ಭದಲ್ಲಿ ಸಹ ಇದು ವೃತ್ತಾಕಾರದ ಚಲನೆಯಾಗಿದ್ದು ಇದು ಚಲನೆಯ ವಿಶಿಷ್ಟ ಆವರ್ತನವಾಗಿದೆ ಫೋರಿಯರ್ ಸರಣಿಯ ಮೂಲಕ ಇದನ್ನು ವಿವರಿಸುತ್ತೇನೆ ಮೊದಲನೆಯ ಸಂದರ್ಭದಲ್ಲಿ x ಅನ್ನು ∑Ceiτωt ಎಂದು ನೀಡಲಾಗುತ್ತದೆ ಅಲ್ಲಿ is 2π ಅದು ಮೂಲಭೂತ ಆವರ್ತನವಾಗಿದೆ ಆದರೆ ಇದು ಸಂಪೂರ್ಣವಾಗಿ ಸಾಮರಸ್ಯವಿಲ್ಲದ ಕಾರಣ ಇದು ಇನ್ನೂ ಹೆಚ್ಚಿನ ಹಾರ್ಮೋನಿಕ್ ಗಳನ್ನು ಹೊಂದಿರುತ್ತದೆ ಎರಡನೆಯ ಸಂದರ್ಭದಲ್ಲಿ x ಸಂಪೂರ್ಣವಾಗಿ ಹಾರ್ಮೋನಿಕ್ಸ್ ಆಗಿದೆ ಆದ್ದರಿಂದ ಇದು ಕೆಲವು ಅಂಪ್ಲಿಟ್ಯೂಡ್ ರೈಟ್ Aeiωt ಜೊತೆಗೆ ಮತ್ತೊಂದು Ae iωt ಹೊಂದಿದೆ ಮೂರನೆಯ ಸಂದರ್ಭದಲ್ಲಿ ಇದು ವೃತ್ತಾಕಾರದ ಚಲನೆಯಾದ x ಅನ್ನು ತ್ರಿಜ್ಯದ cosϕ ಎಂದು ನೀಡಲಾಗುತ್ತದೆ ಇದು Rcosωt ಇದು ಒಂದು ಆವರ್ತನ ಮತ್ತು y ಅನ್ನು Rsinωt ಎಂದು ನೀಡಲಾಗುತ್ತದೆ ಆದ್ದರಿಂದ ಮೊದಲ ಸಂದರ್ಭದಲ್ಲಿ ಕಣವು ಒಂದು ಪೆಟ್ಟಿಗೆಯಲ್ಲಿ ಕಣವನ್ನು ಹಿಂದಕ್ಕೆ ಮತ್ತು ಮುಂದಕ್ಕೆ ಚಲಿಸುವಾಗ ಚಲನೆಯು ಆವರ್ತನ v 2L ಮತ್ತು ಅದರ ಹೆಚ್ಚಿನ ಹಾರ್ಮೋನಿಕ್ಸ್ ಅನ್ನು ಹೊಂದಿರುತ್ತದೆ ಆದ್ದರಿಂದ ಈ ಕಣವು ಏನೇ ವಿಕಿರಣಗೊಳಿಸಬೇಕಾದರೆ ಈ ಎಲ್ಲಾ ಆವರ್ತನಗಳಾದ v2L ಮತ್ತು ಹೆಚ್ಚಿನ ಹಾರ್ಮೋನಿಕ್ಸ್ ಇರುತ್ತದೆ ಮತ್ತೊಂದೆಡೆ ಈ ಸಂದರ್ಭದಲ್ಲಿ ಚಲನೆಯು ಕೇವಲ ಒಂದು ಆವರ್ತನವನ್ನು ಹೊಂದಿರುತ್ತದೆ ಆದ್ದರಿಂದ ಅದು ವಿಕಿರಣಗೊಳ್ಳಬೇಕಾದರೆ ನಾವು ಆವರ್ತನವನ್ನು √ ಅಥವಾ ν2π ವಿಕಿರಣಗೊಳಿಸುತ್ತೇವೆ ಮತ್ತು ಮೂರನೆಯ ಸಂದರ್ಭದಲ್ಲಿ ಮತ್ತೆ x ಮತ್ತು y ಒಂದು ಆವರ್ತನದೊಂದಿಗೆ ಬದಲಾಗುತ್ತವೆ ಇದನ್ನು ನಾವು LmR2 ಸಮನಾಗಿ ಅಥವಾ ν2π ಮತ್ತು ಈ ಸಂದರ್ಭದಲ್ಲಿ ಕಣವು ಶಾಸ್ತ್ರೀಯವಾಗಿ ಕೇವಲ ಒಂದು ಆವರ್ತನವನ್ನು ಹೊರಸೂಸುತ್ತದೆ ಇವುಗಳನ್ನು ಬಳಸುವುದು ಮತ್ತು ಕ್ವಾಂಟಮ್ ಫಲಿತಾಂಶಗಳೊಂದಿಗೆ ಕರೆಸ್ಪಾಂಡೆನ್ಸ್ ಮಾಡುವುದು ಮುಂದಿನ ಉಪನ್ಯಾಸದಲ್ಲಿ ನೋಡೋಣ ಇದು ಆಯ್ಕೆ ನಿಯಮಗಳಿಗೆ ಹೇಗೆ ಕಾರಣವಾಗುತ್ತದೆ ಎಂಬುದನ್ನು ನಾನು ನಿಮಗೆ ತೋರಿಸುತ್ತೇನೆ ಆದ್ದರಿಂದ ಈ ಉಪನ್ಯಾಸವನ್ನು ಮುಕ್ತಾಯಗೊಳಿಸಲು ನಾನು ಮತ್ತೆ ಕರೆಸ್ಪಾಂಡೆನ್ಸ್ ಬರೆಯುತ್ತೇನೆ ಮುಂದಿನ ಎರಡು ಅಥವಾ ಮೂರು ಉಪನ್ಯಾಸಗಳಿಗೆ ಮಾರ್ಗದರ್ಶನ ನೀಡುವ ತತ್ವವೆಂದರೆ ಕ್ವಾಂಟಮ್ ಸಂಖ್ಯೆಗಳು ದೊಡ್ಡದಾಗುತ್ತಿದ್ದಂತೆ ಎಲ್ಲಾ ಕ್ವಾಂಟಮ್ ಫಲಿತಾಂಶಗಳು ಶಾಸ್ತ್ರೀಯ ಫಲಿತಾಂಶಗಳಿಗೆ ಹೋಗುತ್ತವೆ